ಒಬ್ಜೆಕ್ಟ್ ಮಾದರಿಯ ಅಂಶಗಳು ಪ್ರಮುಖ ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ಮುಂದುವರಿಯುವುದು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 8 ಗೆ ಸ್ವಾಗತ ಒಬ್ಜೆಕ್ಟ್ ಮಾದರಿ ಅಂಶಗಳ ಕುರಿತು ನಾವು ಚರ್ಚಿಸುತ್ತಿದ್ದೇವೆ ಅಬ್ಸ್ಟ್ರಾಕ್ಷನ್ ಎಂಬ ಒಂದು ಪ್ರಮುಖ ಅಂಶದ ಬಗ್ಗೆ ನಾವು ಮಾತನಾಡಿದ್ದೇವೆ ನಾವು ಎನ್ಕ್ಯಾಪ್ಸುಲೇಷನ್ ಎಂಬ ಕಲ್ಪನೆಯನ್ನು ಪರಿಚಯಿಸಿದ್ದೇವೆ ಇದು ಎರಡನೇ ಪ್ರಮುಖ ಅಂಶವಾಗಿದೆ ನಾವು ಅಲ್ಲಿಂದ ಮುಂದುವರಿಯುತ್ತೇವೆ ತಮ್ಮ ನಡುವೆ ಎನ್ಕ್ಯಾಪ್ಸುಲೇಷನ್ ಮತ್ತು ಅಬ್ಸ್ಟ್ರಾಕ್ಷನ್ ಹೇಗೆ ಪರಸ್ಪರ ವರ್ತಿಸುತ್ತವೆ ಎಂಬುದನ್ನು ನಾವು ಇದರಲ್ಲಿ ಸ್ವಲ್ಪ ನೋಡುತ್ತೇವೆ ಆದ್ದರಿಂದ ಎನ್ಕ್ಯಾಪ್ಸುಲೇಷನ್ ಒಂದು ಅಬ್ಸ್ಟ್ರಾಕ್ಷನ್ ಗಾಗಿ ಇದೆ ಮತ್ತು ಎನ್ಕ್ಯಾಪ್ಸುಲೇಷನ್ 2 ಕೆಲಸಗಳನ್ನು ಮಾಡುತ್ತದೆ ಇದು ಒಪ್ಪಂದದ ಇಂಟರ್ಫೇಸ್ ಮತ್ತು ಇಂಪ್ಲೆಮೆಂಟೇಷನ್ ಅನ್ನು ಪ್ರತ್ಯೇಕಿಸುತ್ತದೆ ಅರ್ಥಮಾಡಿಕೊಳ್ಳಲುಇದು ಬಹಳ ಮುಖ್ಯವಾದ ಪರಿಕಲ್ಪನೆಯಾಗಿದೆ ಮತ್ತು ಪ್ರಮುಖ ಮತ್ತು ನಂತರ ನಾವು ನೋಡುತ್ತೇವೆ ಮತ್ತು ಒಬ್ಜೆಕ್ಟ್ ಮಾದರಿಗಳ ಸಣ್ಣ ಅಂಶಗಳು ಸ್ವತಂತ್ರ ಅಂಶಗಳಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಲು ಪ್ರಾರಂಭಿಸುವ ಮೊದಲ ಹಂತ ಇದು ಅವರು ಸ್ಪರ್ಧಾತ್ಮಕವಾಗಿಲ್ಲಅವುಗಳು ಹೆಚ್ಚು ಸಹಕಾರಿ ಅವುಗಳಲ್ಲಿ ಪ್ರತಿಯೊಂದು ಪ್ರಮುಖ ಅಂಶವೂ ವಿನ್ಯಾಸದ ವಿಷಯದಲ್ಲಿ ಇತರ ಪ್ರಮುಖ ಅಂಶಗಳನ್ನು ಬೆಂಬಲಿಸುತ್ತವೆ ಆದ್ದರಿಂದ ನಾವು ಪರಿಕಲ್ಪನೆಗಳ ಅಬ್ಸ್ಟ್ರಾಕ್ಷನ್ ಪ್ರಮುಖ ಪರಿಕಲ್ಪನೆಗಳು ಅದರ ವಿಭಿನ್ನ ಕ್ರಮಾನುಗತವನ್ನೂ ನೋಡಿದ್ದೇವೆ ಈಗ ಎನ್ಕ್ಯಾಪ್ಸುಲೇಷನ್ ವಾಸ್ತವವಾಗಿ ಈ ವಿಷಯದಲ್ಲಿ ಅಬ್ಸ್ಟ್ರಾಕ್ಷನ್ ಗೆ ಸಹಾಯ ಮಾಡುತ್ತದೆ ಅದು ನನಗೆ ಬೇಕಾಗಿರುವುದು ನಾನು ಆ ಅಬ್ಸ್ಟ್ರ್ಯಾಕ್ಟ್ ಪರಿಕಲ್ಪನೆಯನ್ನು ಕಾರ್ಯಗತಗೊಳಿಸಿದಾಗ ನಾನು ಬಯಸುವುದಿಲ್ಲ ನಾನು ಹೇಳಿದಂತೆ ಆ ಇಂಪ್ಲೆಮೆಂಟೇಷನ್ ಅನ್ನು ಮರೆಮಾಡಲು ಬಯಸುತ್ತೇನೆ ಒಂದು ಪರಿಕಲ್ಪನೆ ನೀವು ಪದೇ ಪದೇ ಕೇಳಿರಬಹುದಾದ ಪದವೆಂದರೆ ಎನ್ಕ್ಯಾಪ್ಸುಲೇಷನ್ ಮೂಲತಃ ಅದನ್ನು ಮರೆಮಾಡುತ್ತದೆ ನೀವು ಎಲ್ಲವನ್ನೂ ಹಾರ್ಡ್ ಡ್ರೈವ್ ನ ಪ್ಯಾಕೇಜಿಂಗ್ ಲ್ಲಿನ ಹಾಕಿದ್ದೀರಿ ತಿರುಗುವ ಡಿಸ್ಕ್ ಗಳಿವೆ ಎಂದು ನಿಮಗೆ ತಿಳಿದಿದೆ ಆದರೆ ಅದನ್ನು ಮರೆಮಾಡಲಾಗಿದೆ ನಿಮಗೆ ಅದನ್ನು ನೋಡಲು ಸಾಧ್ಯವಿಲ್ಲ ಆದರೆ ಅದೇ ಸಮಯದಲ್ಲಿ ಸಿಸ್ಟಮ್ ಗೆ ಎಲ್ಲವನ್ನೂ ಮರೆಮಾಡಿದ್ದರೆ ಸಿಸ್ಟಮ್ ಗೆ ಯಾವುದೇ ಪ್ರಯೋಜನವಿಲ್ಲ ಆದರೆ ಸಿಸ್ಟಮ್ ಉಪಯುಕ್ತವಾಗಲು ನಾವು ಇಲ್ಲಿ ಇಂಟರ್ಫೇಸ್ ಅನ್ನು ಒಪ್ಪಂದದ ಇಂಟರ್ಫೇಸ್ ಎಂದು ಬರೆಯಬೇಕಾಗಿದೆ ಇದನ್ನು ಏಕೆ ಒಪ್ಪಂದ ಎಂದು ಕರೆಯಲಾಗುತ್ತದೆ ಇದನ್ನು ಒಪ್ಪಂದ ಎಂದು ಕರೆಯಲಾಗುತ್ತದೆ ಏಕೆಂದರೆ ನನ್ನ ಹಾರ್ಡ್ ಡಿಸ್ಕ್ ಒಳಗೆ ನಿಜವಾದ ಇಂಪ್ಲೆಮೆಂಟೇಷನ್ ತಿರುಗುವ ಡಿಸ್ಕ್ ಆಗಿರಬಹುದು ಅದು ಮ್ಯಾಗ್ನೆಟಿಕ್ ಡಿಸ್ಕ್ ಆಗಿರಬಹುದು ಅದು ಆಪ್ಟಿಕಲ್ ಡಿಸ್ಕ್ ಆಗಿರಬಹುದು ಅದು ಸಾಲಿಡ್ ಸ್ಟೇಟ್ ಹಾರ್ಡ್ ಡಿಸ್ಕ್ ಆಗಿರಬಹುದು ಇತ್ಯಾದಿ ಆದರೆ ವಿಳಾಸವನ್ನು ಹಾಕಲು ಮತ್ತು ಆ ವಿಳಾಸದಿಂದ ಡೇಟಾ ಅನ್ನು ಹೊರತೆಗೆಯಲು ಅಥವಾ ವಿಳಾಸಕ್ಕೆ ನಿರ್ದಿಷ್ಟ ಡೇಟಾ ಅನ್ನು ಬರೆಯುವುದರಿಂದ ಬದಲಾಗುವುದಿಲ್ಲ ಏಕೆಂದರೆ ಅಬ್ಸ್ಟ್ರಾಕ್ಷನ್ ಯಂತೆ ಹಾರ್ಡ್ ಡಿಸ್ಕ್ ಸೇವೆಗಳನ್ನು ಒದಗಿಸಲು ವಿಫಲವಾಗಿದೆ ಅದರ ಇಂಪ್ಲೆಮೆಂಟೇಷನ್ ನಲ್ಲಿ ಒಂದು ಸ್ಟಾಕ್ ಬದಲಾಗಬಹುದು ಆದರೆ ಪುಶ್ ಪೋಪ್ ಟಾಪ್ ಮತ್ತು ಸ್ಟಾಕ್ ಖಾಲಿಯಾಗಿರುವ ಮೂಲ ಕಾರ್ಯಾಚರಣೆಗಳು ಬದಲಾಗುವುದಿಲ್ಲ ಆದ್ದರಿಂದ ನಾವು ಹೇಳುವುದು ಇತರರು ವ್ಯವಸ್ಥೆಯನ್ನು ವೀಕ್ಷಿಸಲು ಮಾದರಿಯನ್ನು ರೂಪಿಸಲು ಇಂಪ್ಲೆಮೆಂಟೇಷನ್ ಗೆ ಸಂಬಂಧಿಸಿದಂತೆ ಅಸ್ಥಿರವಾಗಿರಬೇಕು ಮತ್ತು ಅದು ಒಂದು ಕ್ಲೈಂಟ್ ಸರ್ವರ್ ಮಾದರಿ ಇಂಟರ್ಫೇಸ್ ನಲ್ಲಿ ನಿಮ್ಮ ಪರಿಕಲ್ಪನೆಯ ರೀತಿಯು ಸುಲಭವಾಗಿದ್ದು ಇದನ್ನೇ ಗ್ರಾಹಕರು ನೋಡುತ್ತಾರೆ ನಿಮ್ಮ ಒಬ್ಜೆಕ್ಟ್ ಅನ್ನು ಯಾರು ಬಳಸಲು ಬಯಸುತ್ತಾರೆ ಯಾರು ಆ ಒಬ್ಜೆಕ್ಟ್ ಅನ್ನು ಬಳಸಲು ಬಯಸುತ್ತಾರೆ ಮತ್ತು ಕ್ಲೈಂಟ್ ಒಬ್ಜೆಕ್ಟ್ ಗಳಿಗೆ ನೀವು ಬದ್ಧತೆಯನ್ನು ಮಾಡಬೇಕಾಗಿದೆ ಈ ರೀತಿಯ ಇಂಟರ್ಫೇಸ್ ಗಳು ಒಪ್ಪಂದದ ಸ್ವರೂಪದಲ್ಲಿವೆ ಎಂಬ ಕಲ್ಪನೆಗೆ ನಾನು ಕಾರಣವಾಗುವುದಿಲ್ಲ ಸ್ಟಾಂಪ್ ಪೇಪರ್ ನಲ್ಲಿ ಯಾವುದಕ್ಕೂ ಸಹಿ ಹಾಕುತ್ತೀರಿ ಎಂಬ ಅರ್ಥದಲ್ಲಿ ಇವುಗಳ ಒಪ್ಪಂದವಲ್ಲ ಆದರೆ ನೀವು ಮಾಡುತ್ತಿರುವ ಬದ್ಧತೆಗಳ ವಿಷಯದಲ್ಲಿ ಇವು ಒಪ್ಪಂದದ ನಂತರ ಮತ್ತು ಆ ಪ್ರಕ್ರಿಯೆಯಲ್ಲಿ ಡೇಟಾ ಎನ್ಕ್ಯಾಪ್ಸುಲೇಷನ್ ಮೂಲತಃ ಡೇಟಾ ಅನ್ನು ಮರೆಮಾಡಲು ಕಾರಣವಾಗುತ್ತದೆ ಆದ್ದರಿಂದ ಇಂಪ್ಲೆಮೆಂಟೇಷನ್ ಹೊರಗಿನವರಿಗೆ ನಿಖರವಾಗಿ ತಿಳಿದಿಲ್ಲ ಆದರೆ ಒಪ್ಪಂದದ ಇಂಟರ್ಫೇಸ್ ಆ ಅಬ್ಸ್ಟ್ರಾಕ್ಷನ್ ಅನ್ನು ಬಳಸಲು ನಿಮಗೆ ಅನುಮತಿಸುತ್ತದೆ ಹಾಗಾಗಿ ನಾವು ನೋಡಿದರೆ ಅಬ್ಸ್ಟ್ರಾಕ್ಷನ್ ಇಂದ ಎನ್ಕ್ಯಾಪ್ಸುಲೇಷನ್ ಗೆ ಹೋಗಿ ಮೂಲತಃ ನಾವು ಒಂದೇ ವಿಷಯದೊಂದಿಗೆ ವ್ಯವಹರಿಸುತ್ತಿದ್ದೇವೆ ಆದರೆ ಬೇರೆ ಪ್ಯಾಕೇಜ್ ನಲ್ಲಿಅಬ್ಸ್ಟ್ರಾಕ್ಷನ್ ನಲ್ಲಿ ನಾವು ಇಂಪ್ಲೆಮೆಂಟೇಷನ್ ನ ಬಗ್ಗೆ ಮಾತನಾಡಲಿಲ್ಲ ಆದರೆ ಎನ್ಕ್ಯಾಪ್ಸುಲೇಷನ್ ನಲ್ಲಿ ಮುಖ್ಯವಾಗಿ ಆ ಇಂಪ್ಲೆಮೆಂಟೇಷನ್ ನ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅದನ್ನು ಸಾರ್ವಜನಿಕ ದೃಷ್ಟಿಕೋನದಿಂದ ದೂರವಿರಿಸಲು ಬಯಸುತ್ತಾರೆ ಆದ್ದರಿಂದ ವಿಭಿನ್ನ ಉದಾಹರಣೆಗಳಿರಬಹುದು ಉದಾಹರಣೆಗೆ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಾವು ಉದ್ಯೋಗಿಗಳನ್ನು ಒಂದು ಅಬ್ಸ್ಟ್ರಾಕ್ಷನ್ ಆಗಿ ನೋಡಿದ್ದೇವೆ ಈ ಚಿಹ್ನೆಗಳು ಇದು ಇಂಪ್ಲೆಮೆಂಟೇಷನ್ ನ ಭಾಗವೆಂದು ಅರ್ಥಮಾಡಿಕೊಳ್ಳುತ್ತೇನೆ ಎಂದು ನಾನು ಹೇಳಿದಂತೆ ನೀವು ಸುತ್ತುವರಿದಂತೆಯೇ ನೋಡಬಹುದು ಅದನ್ನು ಮರೆಮಾಡಲಾಗಿದೆ ಇತರರು ನೋಡಲಾಗುವುದಿಲ್ಲ ಇದು ಸಾರ್ವಜನಿಕವಾಗಿದೆ ಅಥವಾ ಇದು ಇತರರು ಬಳಸಬಹುದಾದ ಒಪ್ಪಂದದ ಪ್ರಕಾರ ಇಂಟರ್ಫೇಸ್ ಎಂದು ತೋರಿಸುತ್ತದೆ ಆದ್ದರಿಂದ ಉದ್ಯೋಗಿಯನ್ನು ಪರಿಗಣಿಸಿದರೆ ಅದು ಹೆಸರು ಐಡಿ ಮತ್ತು ಹುಟ್ಟಿದ ದಿನಾಂಕವನ್ನು ಹೇಗೆ ಸಂಗ್ರಹಿಸುತ್ತದೆ ಎಂಬುದು ನಿಮಗೆ ನಿಖರವಾಗಿ ತಿಳಿದಿಲ್ಲದಿರಬಹುದು ಆದರೆ ಹಾಜರಾತಿ ಅಥವಾ ರಜೆಗಾಗಿ ವಿನಂತಿಯನ್ನು ದಾಖಲಿಸಲು ನೀವು ಯಾವಾಗಲೂ ಆ ಒಬ್ಜೆಕ್ಟ್ ಅನ್ನು ಬಳಸಲು ಸಾಧ್ಯವಾಗುತ್ತದೆ ಹೈಡ್ರೋಪೋನಿಕ್ ತೋಟಗಾರಿಕೆ ವ್ಯವಸ್ಥೆಯಲ್ಲಿ ನಾವು ಹೀಟರ್ ಬಗ್ಗೆ ಯೋಚಿಸಬಹುದು ಇದು ಒಂದು ಅಬ್ಸ್ಟ್ರಾಕ್ಷನ್ ಆಗಿದ್ದು ಇತರ ಅಬ್ಸ್ಟ್ರಾಕ್ಷನ್ ಗಳಲ್ಲಿ ಒಂದಾಗಿದೆ ಮತ್ತು ಇದು ಅದೇ ರೀತಿ ಸ್ಥಳ ಮತ್ತು ಸ್ಥಿತಿಯ ರಚನೆ ಅಥವಾ ಇಂಪ್ಲೆಮೆಂಟೇಷನ್ ಅನ್ನು ಹೊಂದಿದೆ ಮತ್ತು ಆಫ್ ಆಗಿರುವಾಗ ಅಥವಾ ಕ್ರಿಯಾತ್ಮಕಗೊಳಿಸುವ ಒಪ್ಪಂದದ ಇಂಟರ್ಫೇಸ್ ಅನ್ನು ಆಫ್ ಮಾಡಲಾಗಿದೆ ಅಥವಾ ಹೀಟರ್ ಚಾಲನೆಯಲ್ಲಿದೆ ಎಂದು ಪರಿಶೀಲಿಸುವ ರೀತಿಯ ಬೂಲಿಯನ್ ಕಾರ್ಯಾಚರಣೆಯನ್ನು ಪರಿಶೀಲಿಸುತ್ತದೆ ಅಥವಾ ಕಾರ್ಯಾಚರಣೆ ಆಫ್ ಆಗಿದೆ ಈಗ ಈ ಹೀಟರ್ ನ ಇಂಪ್ಲೆಮೆಂಟೇಷನ್ ಗೆ ಅದು ಸಾಕಷ್ಟು ಸಾಧ್ಯವಿದೆ ಸಿಸ್ಟಮ್ ನ ವಿಷಯದಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಪ್ರಕಾರವೂ ಹೀಟರ್ ನ ಸಿಸ್ಟಮ್ ನಿಜವಾದ ತಯಾರಿಕೆಯ ವಿಷಯದಲ್ಲಿ ಬದಲಾಗಬಹುದು ನಿಮ್ಮ ನಿಯಂತ್ರಣ ವ್ಯವಸ್ಥೆಯು ಈ ಹೀಟರ್ ಅನ್ನು ನಿಯಂತ್ರಿಸುತ್ತದೆ ಅಥವಾ ಆ ಹೀಟರ್ ಗೆ ಸಂಪರ್ಕಿಸುತ್ತದೆ ಮೆಮೊರಿ ಮ್ಯಾಪ್ಡ್ ಐಒ memory mapped IO ಬಳಸಿ ನೀವು ಸಂಪರ್ಕಿಸಬಹುದು ಕಂಪ್ಯೂಟರ್ ಆರ್ಕಿಟೆಕ್ಚರ್ ನ ಬಗ್ಗೆ ನಿಮಗೆ ಸ್ವಲ್ಪ ಆಲೋಚನೆ ಇದ್ದರೆ ಅಥವಾ ಮೈಕ್ರೊಪ್ರೊಸೆಸರ್ ಮೆಮೊರಿ ಮ್ಯಾಪ್ಡ್ ಐಒ memory mapped IO ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತದೆ ನಿಮಗೆ ಅದು ಅರ್ಥವಾಗದಿದ್ದರೂ ಪರವಾಗಿಲ್ಲ ಆದರೆ ಇದು ಸರಣಿ ಸಂವಹನ ಮಾರ್ಗವನ್ನು ಬಳಸಿಕೊಂಡು ಸಂಪರ್ಕಿಸಬಹುದು ಅಥವಾ ನೀವು ಅದನ್ನು ವೈರ್ಲೆಸ್ ಸಂವಹನ ಸ್ಟ್ಯಾಕ್ ಗೆ ಸಂಪರ್ಕಿಸಲು ಬಯಸುತ್ತೀರಿ ಇದರಿಂದಾಗಿ ನೀವು ತಿರುಗಲು ಬಯಸುವ ಯಾವುದೇ ಭೌತಿಕ ತಂತಿಗಳು ಇಲ್ಲ ಮತ್ತು ಹಲವಾರು ವಿಭಿನ್ನ ಇಂಪ್ಲೆಮೆಂಟೇಷನ್ ಗಳು ಇರಬಹುದು ಮತ್ತು ಇಡೀ ವಿಷಯದ ಪ್ರಮುಖ ಅಂಶವೆಂದರೆ ಅದು ಒಪ್ಪಂದದ ಪ್ರಕಾರ ಸ್ಥಿರವಾಗಿರುವ ಇಂಟರ್ಫೇಸ್ ಅನ್ನು ಬದಲಾಯಿಸುವ ಅಗತ್ಯವಿಲ್ಲ ಅಂತಿಮವಾಗಿ ನೀವು ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ಅನ್ನು ಒಬ್ಜೆಕ್ಟ್ ಮಾದರಿಯ ಪೂರಕ ಅಂಶಗಳಾಗಿ ನೋಡಿದರೆ ನಾವು ಅಬ್ಸ್ಟ್ರಾಕ್ಷನ್ ಮುಖ್ಯವಾಗಿ ವಿನ್ಯಾಸ ಮಟ್ಟದಲ್ಲಿರುತ್ತದೆ ಎಂದು ಕೆಲವು ಗುಣಲಕ್ಷಣಗಳನ್ನು ನೋಡುತ್ತೇವೆ ಆದರೆ ಎನ್ಕ್ಯಾಪ್ಸುಲೇಷನ್ ಇಂಪ್ಲೆಮೆಂಟೇಷನ್ ಮಟ್ಟದಲ್ಲಿ ಹೆಚ್ಚು ಮಾತನಾಡುತ್ತೇವೆ ಆದ್ದರಿಂದ ನೀವು ಅಬ್ಸ್ಟ್ರಾಕ್ಷನ್ ನ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಇಂಪ್ಲೆಮೆಂಟೇಷನ್ ನ ಬಗ್ಗೆ ಕೆಲವು ಸುಳಿವುಗಳನ್ನು ಹಾಕುತ್ತಿರಬಹುದು ಆದರೆ ನೀವು ಅಗತ್ಯವಾಗಿ ಒಪ್ಪಂದದ ಇಂಟರ್ಫೇಸ್ ಬಗ್ಗೆ ಮಾತನಾಡುತ್ತಿದ್ದೀರಿ ಏಕೆಂದರೆ ಅದು ವಿನ್ಯಾಸವಾಗಿದೆ ನೀವು ಎನ್ಕ್ಯಾಪ್ಸುಲೇಷನ್ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಖಂಡಿತವಾಗಿಯೂ ಒಪ್ಪಂದದ ಇಂಟರ್ಫೇಸ್ ಅನ್ನು ಗೌರವಿಸಬೇಕಾಗುತ್ತದೆ ಅಬ್ಸ್ಟ್ರಾಕ್ಷನ್ ನಿಮಗೆ ನೀಡಿದ ಪರಿಕಲ್ಪನೆ ಆದರೆ ಆ ವ್ಯವಸ್ಥೆಯನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬುದರ ಕುರಿತು ನೀವು ಖಂಡಿತವಾಗಿ ಮಾತನಾಡುತ್ತಿದ್ದೀರಿ ಅದನ್ನು ಒಟ್ಟಿಗೆ ಪ್ಯಾಕೇಜ್ ಮಾಡುವುದು ಹೇಗೆ ಎಂಬುದರ ಕುರಿತು ಮಾತನಾಡುತ್ತಿದ್ದೀರಿ ಒಂದು ಬದಿಯಲ್ಲಿ ಅಬ್ಸ್ಟ್ರಾಕ್ಷನ್ ಅನಗತ್ಯ ಡೇಟಾ ಅನ್ನು ಮರೆಮಾಡುತ್ತದೆ ಮತ್ತು ಉಪಯುಕ್ತ ಡೇಟಾ ದ ಮೇಲೆ ಕೇಂದ್ರೀಕರಿಸುತ್ತದೆ ಎ೦ದು ನಾವು ಅದನ್ನು ನೋಡಿದ್ದೇವೆ ಇದಕ್ಕೆ ವಿರುದ್ಧವಾಗಿ ಎನ್ಕ್ಯಾಪ್ಸುಲೇಷನ್ ಕೋಡ್ ಅನ್ನು ಮತ್ತು ಡೇಟಾ ಅನ್ನು ಮರೆಮಾಡುತ್ತದೆ ಮತ್ತು ಆ ಡೇಟಾ ಅನ್ನು ರಕ್ಷಿಸುತ್ತದೆ ಇವು ಮೂಲ ಎನ್ಕ್ಯಾಪ್ಸುಲೇಷನ್ ಡೇಟಾ ಅಡಗಿಸುವಿಕೆ ಮೂಲ ಉದ್ದೇಶಗಳು ಆಗಿವೆ ಆದರೆ ಅಬ್ಸ್ಟ್ರಾಕ್ಷನ್ ಆ ಪರಿಕಲ್ಪನೆಗೆ ಆಸಕ್ತಿದಾಯಕವಲ್ಲದ ಅಂಶಗಳನ್ನು ಮರೆಮಾಡುತ್ತದೆ ಎನ್ಕ್ಯಾಪ್ಸುಲೇಷನ್ ಹಿಂದಕ್ಕೆ ಹೋಗುವುದಿಲ್ಲ ಮತ್ತು ಅದನ್ನು ಬೇರ್ಪಡಿಸುವುದಿಲ್ಲ ಎನ್ಕ್ಯಾಪ್ಸುಲೇಷನ್ ಯಾವುದೇ ಅಬ್ಸ್ಟ್ರಾಕ್ಷನ್ ನೊಂದಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದರೆ ಈಗ ಕೋಡ್ ಮತ್ತು ಡೇಟಾ ದ ವಿಷಯದಲ್ಲಿ ಅದು ಕೆಲವನ್ನು ಬಹಿರಂಗಪಡಿಸಲು ಮತ್ತು ಉಳಿದವನ್ನು ಮರೆಮಾಡಲು ಆಯ್ಕೆ ಮಾಡಬಹುದು ಅಬ್ಸ್ಟ್ರಾಕ್ಷನ್ ಒಬ್ಜೆಕ್ಟ್ ಅನ್ನು ಹೇಗೆ ಮಾಡುತ್ತದೆ ಎಂಬುದರ ಬದಲು ಅದು ಏನು ಮಾಡುತ್ತದೆ ಎಂಬುದರ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಮತ್ತೆ ಏನು ಎಂದರೆ ಸ್ವಲ್ಪ ವಿಭಿನ್ನ ಪದಗಳಲ್ಲಿ ಹೇಳಲಾಗುತ್ತಿದೆ ಎನ್ಕ್ಯಾಪ್ಸುಲೇಷನ್ ಆಂತರಿಕ ವಿವರಗಳನ್ನು ನೋಡುತ್ತದೆ ಮತ್ತು ಅಬ್ಸ್ಟ್ರಾಕ್ಷನ್ ಹೊರಗಿನ ವಿನ್ಯಾಸವನ್ನು ಒದಗಿಸುತ್ತಿದೆ ಆದರೆ ಎನ್ಕ್ಯಾಪ್ಸುಲೇಷನ್ ಯಾವುದೇ ಒಬ್ಜೆಕ್ಟ್ ಮಾದರಿಯ ಆಂತರಿಕ ವಿನ್ಯಾಸವನ್ನು ಒದಗಿಸುತ್ತದೆ ಉದಾಹರಣೆಗೆ ಮೊಬೈಲ್ ಫೋನ್ ಅನ್ನು ನೋಡಿದರೆ ಇದು ಡಿಸ್ಪ್ಲೇ ಸ್ಕ್ರೀನ್ ಕೀಬೋರ್ಡ್ ಬಟನ್ ಗಳನ್ನು ಹೊಂದಿದೆ ಮತ್ತು ನೀವು ಅದರ ಸಂಖ್ಯೆಯನ್ನು ಡಯಲ್ ಮಾಡಲು ಮತ್ತು ಅಬ್ಸ್ಟ್ರ್ಯಾಕ್ಟ್ ನೋಟಕ್ಕೆ ಸಂಬಂಧಿಸಿದಂತೆ ಫೋನ್ ಮಾಡಲು ಬಳಸಬಹುದು ಇವುಗಳು ಒಪ್ಪಂದದ ಇಂಟರ್ಫೇಸ್ ಗಳು ಆದರೆ ಹೇಗೆ ಅವುಗಳನ್ನು ಕಾರ್ಯಗತಗೊಳಿಸಲಾಗಿದೆಯೆ ಆ ಕೀಪ್ಯಾಡ್ ಅನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಪ್ರದರ್ಶನ ಕಾರ್ಯವು ನಮ್ಮ ಸಾಮಾನ್ಯ ದೃಷ್ಟಿಕೋನದಿಂದ ಮರೆಮಾಡಲಾಗಿರುವ ಎನ್ಕ್ಯಾಪ್ಸುಲೇಷನ್ ನ ಭಾಗಗಳಾಗಿವೆ ಆದ್ದರಿಂದ ಎನ್ಕ್ಯಾಪ್ಸುಲೇಷನ್ ಮತ್ತು ಅಬ್ಸ್ಟ್ರಾಕ್ಷನ್ ಬಹಳ ಬಲವಾಗಿ ಸಂಬಂಧಿಸಿದೆ ಮತ್ತು ಪೂರಕ ಪರಿಕಲ್ಪನೆಗಳು ಒಬ್ಜೆಕ್ಟ್ ಮಾದರಿಯ ಪೂರಕ ಅಂಶಗಳಾಗಿವೆ ಎಂದು ನೀವು ನೋಡಬಹುದು ಅದು ನಮ್ಮ ಒಬ್ಜೆಕ್ಟ್ ಮಾದರಿ ವಿನ್ಯಾಸದ ವಿಷಯದಲ್ಲಿ ನಾವು ವ್ಯವಹರಿಸುವ ಅಂಶಗಳಾಗಿವೆ ಆದ್ದರಿಂದ ಸಾರಾಂಶದಲ್ಲಿ ನಾವು ನೋಡಿದ್ದೇವೆ ಪ್ರತಿಯೊಂದು ಒಬ್ಜೆಕ್ಟ್ ಮಾದರಿಯನ್ನು 4 ಪ್ರಮುಖ ಮತ್ತು 3 ಸಣ್ಣ ಅಂಶಗಳ ಪರಿಭಾಷೆಯಲ್ಲಿ ಪರಿಶೋಧಿಸಬೇಕಾಗಿದೆ ಮತ್ತು ಈ ಮಾಡ್ಯೂಲ್ ನಲ್ಲಿ ನಾವು 2 ಅಂಶಗಳ ಮೇಲೆ ಪರಿಶೋಧಿಸಿದ್ದೇವೆ ಅವು ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ಆಗಿವೆ ಒಂದು ಒಬ್ಜೆಕ್ಟ್ ಮಾದರಿಗಳ ಹೊರ ಅಥವಾ ವಿನ್ಯಾಸದ ಅಂಶದೊಂದಿಗೆ ವ್ಯವಹರಿಸುತ್ತದೆ ಮತ್ತು ಇತರ ಎನ್ಕ್ಯಾಪ್ಸುಲೇಷನ್ ಒಬ್ಜೆಕ್ಟ್ ಮಾದರಿಯ ಆಂತರಿಕ ಅಥವಾ ಇಂಪ್ಲಾಂಟೇಶನ್ ಅಂಶದೊಂದಿಗೆ ವ್ಯವಹರಿಸುತ್ತದೆ ಮುಂದಿನ ಮಾಡ್ಯೂಲ್ ನಲ್ಲಿ ನಾವು ಮಾಡ್ಯುಲಾರಿಟಿ ಮತ್ತು ಕ್ರಮಾನುಗತ ಇತರ 2 ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನ ಮಾಡುತ್ತೇವೆ